ಶುಭೋದಯ ಎಂಜಿನಿಯರಿಂಗ್ ಮಾಪನಶಾಸ್ತ್ರ ಕೋರ್ಸ್ಗೆ ಸ್ವಾಗತ ಈ ಮಾಡ್ಯೂಲ್ನಲ್ಲಿ ನಾವು ಮಾಪನಶಾಸ್ತ್ರದಲ್ಲಿನ ಸಂಖ್ಯಾಶಾಸ್ತ್ರ ಬಗ್ಗೆ ಚರ್ಚಿಸುತ್ತಿದ್ದೇವೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ಡೇಟಾ ಯಾವುದು ಮತ್ತು ಅಳತೆಯ ಮಾಪಕಗಳು ಯಾವುವು ಎಂದು ನಾನು ತೆಗೆದುಕೊಳ್ಳುತ್ತೇನೆ ಇವು ಭೌತಿಕ ಮಾಪಕಗಳು ಅಲ್ಲ ಇವು ವಾಸ್ತವವಾಗಿ ಸಂಖ್ಯಾಶಾಸ್ತ್ರೀಯ ಮಾಪಕಗಳು ಅಥವಾ ದತ್ತಾಂಶವನ್ನು ಹೇಗೆ ಆಯೋಜಿಸಲಾಗಿದೆ ಎಂಬ ಮಾಪಕಗಳು ಸರಿ ಆದ್ದರಿಂದ ವಿಷಯಗಳು ಈ ರೀತಿ ಚರ್ಚಿಸುತ್ತಾ ಹೋಗೋಣ ನಾನು ಡೇಟಾ ಮತ್ತು ಮಾಹಿತಿಯನ್ನು ಹೋಲಿಸಲು ಪ್ರಯತ್ನಿಸುತ್ತೇನೆ ಈ ಎರಡು ಪದಗಳನ್ನು ಪರಸ್ಪರ ಮತ್ತು ಅನೇಕ ಬಾರಿ ಬಳಸಲಾಗುತ್ತದೆ ನಮ್ಮಲ್ಲಿ ಈ ಮಾಹಿತಿ ಇದೆ ಎಂದು ನೀವು ಕೇಳಿರಬಹುದು ನಮ್ಮಲ್ಲಿ ಈ ಡೇಟಾ ಇದೆ ಆದರೆ ಈ ಎರಡು ಪದಗಳ ನಡುವೆ ವ್ಯತ್ಯಾಸವಿದೆ ನಾನು ಅದನ್ನು ಚರ್ಚಿಸುತ್ತೇನೆ ತದನಂತರ ನಾವು ಗುಣಾತ್ಮಕ ದತ್ತಾಂಶ ವಿರುದ್ಧ ಪರಿಮಾಣಾತ್ಮಕ ದತ್ತಾಂಶಗಳ ಪ್ರಕಾರಗಳನ್ನು ಚರ್ಚಿಸುತ್ತೇವೆ ನಂತರ ನಾವು ಮಾಪನದ ಮಾಪಕಗಳನ್ನು ಚರ್ಚಿಸುತ್ತೇವೆ ನಂತರ ನಾನು ಪ್ರತ್ಯೇಕಬಿಟ್ಟುಬಿಟ್ಟಿರುವ ಮತ್ತು ನಿರಂತರ ಡೇಟಾವನ್ನು ಮತ್ತು ಪ್ರೊಬ್ಯಾಬಿಲ್ಟಿ ಮತ್ತು ಪ್ರೊಬ್ಯಾಬಿಲ್ಟಿ ಡಿಸ್ಟ್ರಿಬ್ಯೂಷನ್ಗಳಲ್ಲಿ ಇವುಗಳನ್ನು ಹೇಗೆ ಬಳಸಲಾಗುತ್ತದೆ ಎಂದು ಚರ್ಚಿಸುತ್ತೇನೆ ಅದಕ್ಕೂ ಮೊದಲು ಪ್ರೊಬ್ಯಾಬಿಲ್ಟಿ ಅಂದರೆ ಏನು ಎಂದು ನಾವು ಪರಿಶೀಲಿಸುತ್ತೇವೆ ಜನರಿಗೆ ಈಗಾಗಲೇ ಪ್ರೊಬ್ಯಾಬಿಲ್ಟಿ ಏನೆಂದು ತಿಳಿದಿದೆ ಆದರೆ ಪ್ರೊಬ್ಯಾಬಿಲ್ಟಿ ಹಂಚಿಕೆಗಳ ಫ್ರೀಕ್ವೆನ್ಸಿಯನ್ನು ಹೇಗೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅದರಿಂದ ನಾವು ಏಕೆ ಮತ್ತು ಯಾವುದನ್ನು ಹೊರತೆಗೆಯಬಹುದು ಭೌತಿಕ ಅಳತೆಗಳಿಂದ ನಾವು ಪಡೆದ ನಿರ್ದಿಷ್ಟ ದತ್ತಾಂಶವನ್ನು ಅಳವಡಿಸುವುದರಿಂದ ಯಾವ ಪ್ರಭಾವವನ್ನು ತೆಗೆದುಕೊಳ್ಳಬಹುದು ಅದನ್ನು ನಾವು ನಿರ್ದಿಷ್ಟ ಡಿಸ್ಟ್ರಬ್ಯೂಶನಗೆ ಹೇಗೆ ಹೊಂದಿಸಬಹುದು ಯಾವ ರೀತಿಯ ಅನ್ವಯಗಳನ್ನು ಹೊಂದಿದೆ ನಾವು ಈ ವಿಷಯಗಳನ್ನು ನೋಡುತ್ತೇವೆ ಆದ್ದರಿಂದ ಮೊದಲನೆಯದಾಗಿ ಡೇಟಾ ಎಂದರೇನು ಎಂದು ನೋಡೋಣ ದತ್ತಾಂಶವು ಕೆಲವು ಮಾಪನಗಳಿಂದ ಕೆಲವು ಅವಲೋಕನದಿಂದ ಅಥವಾ ದ್ವಿತೀಯ ಮಾಹಿತಿಯಿಂದ ಸಂಗ್ರಹಿಸಲ್ಪಟ್ಟ ಮೌಲ್ಯಗಳ ಗುಂಪಾಗಿದ್ದು ಎರಡು ರೀತಿಯ ದತ್ತಾಂಶಗಳಿವೆ ಪ್ರಾಥಮಿಕ ದತ್ತಾಂಶ ಮತ್ತು ದ್ವಿತೀಯ ದತ್ತಾಂಶ ಎಂದು ನಾನು ಚರ್ಚಿಸಿದ್ದೇನೆ ಪ್ರಾಥಮಿಕ ದತ್ತಾಂಶವೆಂದರೆ ನಾವು ವಾಸ್ತವವಾಗಿ ಪ್ರಯೋಗಗಳನ್ನು ಮಾಡುವ ಮೂಲದಿಂದ ಸಂಗ್ರಹಿಸುತ್ತೇವೆ ಮತ್ತು ನಂತರ ನಾವು ಮೌಲ್ಯವನ್ನು ಕಂಡುಕೊಳ್ಳುತ್ತೇವೆ ನಾವು ಮೌಲ್ಯವನ್ನು ಗಮನಿಸುತ್ತೇವೆ ಮತ್ತು ನಂತರ ನಾವು ಅದನ್ನು ಅಂದರೆ ಪ್ರಯೋಗಾಲಯದ ಪ್ರದರ್ಶನದಲ್ಲಿ ಪ್ರಾಥಮಿಕ ಡೇಟಾವನ್ನು ದಾಖಲಿಸುತ್ತೇವೆ ನಾವು ಏನು ಮಾಡುತ್ತಿದ್ದರೂ ಅದು ಪ್ರಾಥಮಿಕ ದತ್ತಾಂಶವಾಗಿದೆ ದ್ವಿತೀಯ ದತ್ತಾಂಶವು ಈಗಾಗಲೇ ದಾಖಲಾಗಿರುವ ದತ್ತಾಂಶವಾಗಿದೆ ಉದಾಹರಣೆಗೆ ಮಾದರಿಯ ಮಾನದಂಡಗಳು ಅವು ದ್ವಿತೀಯ ದತ್ತಾಂಶ ಆದ್ದರಿಂದ ಡೇಟಾ ನಾನು ಅದನ್ನು ವ್ಯಾಖ್ಯಾನಿಸುತ್ತೇನೆ ಡೇಟಾವು ಮೌಲ್ಯಗಳ ಸಂಗ್ರಹವಾಗಿದೆ ಆದ್ದರಿಂದ ಇದು ಡೇಟಮ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಡೇಟಮ್ ಎಂದರೆ ನಾನು ಡೇಟಮ್ ಎಂಬ ಪದವನ್ನು ಬಳಸುವಾಗ ಅಂದರೆ ಅದು ಏಕ ಮೌಲ್ಯ ಸ್ಟೈಲಸ್ನ ಎತ್ತರವು ಸುಮಾರು 15 ರಿಂದ 17 ಎಂದು ನಾನು ಹೇಳಿದರೆ ಅದು 17 ಸೆಂಟಿಮೀಟರ್ಗಳನ್ನು ಹಾಕುತ್ತೇನೆ ಇದು ಒಂದು ಮೌಲ್ಯವಾಗಿದೆ ಮತ್ತು ನಾನು ಅನೇಕ ಸ್ಟೈಲಸ್ಗಳನ್ನು ತೆಗೆದುಕೊಂಡು ಅದರ ಎತ್ತರವನ್ನು ತೆಗೆದುಕೊಂಡರೆ ನಾನು ಅದನ್ನು ತಯಾರಿಸುವಾಗ ಡೇಟಾ ಆಗಬಹುದು ಸರಿ ಆದ್ದರಿಂದ ಇದು ಒಂದು ಡೇಟಮ್ ಇದು ಮೌಲ್ಯಗಳ ಸಂಗ್ರಹ ಮತ್ತು ನಾನು ಮೌಲ್ಯಗಳನ್ನು ಸಂಗ್ರಹಿಸುವುದನ್ನು ಮುಂದುವರಿಸಿದರೆ ನಾನು 17 ಸೆಂಟಿಮೀಟರ್ 17 1 ಸೆಂಟಿಮೀಟರ್ 16 9 ಸೆಂಟಿಮೀಟರ್ 17 ಸೆಂಟಿಮೀಟರ್ ನಂತಹ ಮೌಲ್ಯಗಳನ್ನು ಹೊಂದಿದ್ದರೆ ಇದು ಕೇವಲ ಡೇಟಾ ಮತ್ತು ನಮ್ಮ ಎಂಜಿನಿಯರಿಂಗ್ ಮಾಪನಶಾಸ್ತ್ರದ ವ್ಯಾಪ್ತಿಯಿಂದ ಹೊರಗಿರುವಂತಹ ದತ್ತಾಂಶದ ಬಗ್ಗೆ ನಾನು ವಿಶಾಲವಾಗಿ ಮಾತನಾಡಿದರೆ ದತ್ತಾಂಶವು ಬಹಳ ವಿಶಾಲವಾದ ಅಥವಾ ವಿಶಾಲವಾದ ಪದವಾಗಿದ್ದು ಅದನ್ನು ಸಂಖ್ಯೆಗಳಿಗೆ ಬಳಸಲಾಗುತ್ತದೆ ಸಂಖ್ಯೆಗಳು ಅಥವಾ ಬಹುಶಃ ಎರಡು ರೀತಿಯ ಡೇಟಾ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ದತ್ತಾಂಶ ಆದ್ದರಿಂದ ಸಾಮಾನ್ಯವಾಗಿ ಡೇಟಾ ಅದು ಸಂಖ್ಯೆಗಳಾಗಿರಬಹುದು ಅಥವಾ ಅದು ಕೆಲವು ಗುಣಲಕ್ಷಣಗಳಾಗಿರಬಹುದು ಸರಿ ಆದ್ದರಿಂದ ಅವರು ಉದ್ಯಮದಂತಹ ದೊಡ್ಡ ಡೇಟಾದಂತೆ ಸಹ ಪದಗಳನ್ನು ನೀಡುತ್ತಾರೆ ಇಡೀ ಜೀವನ ಚಕ್ರದಲ್ಲಿ ಅಥವಾ ಸಂಪೂರ್ಣವನ್ನು ಬಳಸುವುದರ ಬಗ್ಗೆ ಸಾಕಷ್ಟು ಡೇಟಾ ಇದೆ ಕಚ್ಚಾ ವಸ್ತುಗಳ ಮೌಲ್ಯದಿಂದ ಮುಗಿದ ಸರಕುಗಳ ವರೆಗೆ ಉದ್ಯಮದ ಪೂರೈಕೆ ಸರಪಳಿ ಚಕ್ರವನ್ನು ನಾನು ಹೇಳುತ್ತೇನೆ ನಾವು ಮೆಟ್ರೊಲಾಜಿಕಲ್ ಅನ್ವಯಗಳಲ್ಲಿ ಯಾವಾಗಲೂ ಮಾಡುತ್ತೇವೆ ಸರಿ ನಾವು ಕಚ್ಚಾ ವಸ್ತುಗಳನ್ನು ಪಡೆಯಬೇಕಾದಾಗ ನಾವು ಸ್ವೀಕರಿಸಿದ ಕಚ್ಚಾ ವಸ್ತುವು ಸ್ವೀಕಾರಾರ್ಹ ಅಥವಾ ಇಲ್ಲವೇ ಎಂದು ನಾವು ಪರಿಶೀಲಿಸುತ್ತೇವೆ ನಾವು ಕೆಲವು ಅಳತೆಗಳನ್ನು ಮಾಡಬೇಕು ನಾವು ಕೆಲವೊಮ್ಮೆ ಕೆಲವು ಲೆಕ್ಕಾಚಾರಗಳನ್ನು ಮಾಡಬೇಕು ಸರಿ ಆದ್ದರಿಂದ ಪ್ರತಿ ಬಾರಿಯೂ ಡೇಟಾವನ್ನು ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ದೊಡ್ಡ ಡೇಟಾವು ಒಂದು ಸಂಪೂರ್ಣ ಪೂರೈಕೆ ಸರಪಳಿ ಮಾರಾಟಗಾರ ಯಾರು ಬೆಲೆಗಳು ಎಷ್ಟು ಮಾರುಕಟ್ಟೆ ಪ್ರವೃತ್ತಿಗಳು ಯಾವುವು ಮತ್ತು ಗ್ರಾಹಕರು ಏನು ಪಾವತಿಸಲು ಬಯಸುತ್ತಾರೆ ಉತ್ಪಾದನೆಯ ಎಲ್ಲಾ ರೀತಿಯ ಕ್ಷೇತ್ರಗಳಲ್ಲಿ ಡೇಟಾ ಲಭ್ಯವಿದೆ ಆದರೆ ಇದು ರಚನಾತ್ಮಕ ರೀತಿಯಲ್ಲಿಲ್ಲ ಇದು ರಚನೆರಹಿತ ದತ್ತಾಂಶವಾಗಿದೆ ಆದ್ದರಿಂದ ಡೇಟಾ ಸಾಮಾನ್ಯವಾಗಿ ರಚನೆಯಾಗಿಲ್ಲ ಆದ್ದರಿಂದ ವೈಜ್ಞಾನಿಕ ಸಂಶೋಧನಾ ದತ್ತಾಂಶವನ್ನು ಒಂದು ದೊಡ್ಡ ಶ್ರೇಣಿಯ ಸಂಸ್ಥೆ ಮತ್ತು ಸಂಸ್ಥೆಗಳಿಂದ ಸಂಗ್ರಹಿಸಲಾಗುತ್ತದೆ ಮತ್ತು ಅದನ್ನು ಕೆಲವು ಮಾಹಿತಿಯನ್ನು ಹೊರತೆಗೆಯಲು ಬಳಸಲಾಗುತ್ತದೆ ಈಗ ಮಾಹಿತಿ ಏನು ನಾವು ಡೇಟಾದಿಂದ ಏನನ್ನಾದರೂ ಹೊರತೆಗೆಯಲು ಪ್ರಯತ್ನಿಸಿದಾಗ ಮತ್ತು ಕೆಲವು ಮೌಲ್ಯಮಾಪನದಂತೆ ಕೆಲವು ಲೆಕ್ಕಾಚಾರಗಳನ್ನು ಮಾಡಲಾಗುತ್ತದೆ ಮತ್ತು ಡೇಟಾವು ಸ್ವಲ್ಪ ರಚನೆ ಅಥವಾ ಸಂಘಟಿತವಾಗಿರುತ್ತದೆ ಉದಾಹರಣೆಗೆ ಇದು ಡೇಟಾ ಈ ಎಲ್ಲಾ ಅಂಶಗಳು 1 2 3 4 ಮತ್ತು 5 ಇದು ಡೇಟಾ ಎತ್ತರಕ್ಕೆ ಸಂಬಂಧಿಸಿದೆ ನಾನು ಸರಾಸರಿ ತೆಗೆದುಕೊಂಡರೆ ಇದು ಕೇವಲ 17 ಸೆಂಟಿಮೀಟರ್ ಮಾತ್ರ ಆಗಿರಬಹುದು ಇದು ಮಾಹಿತಿ ಸರಾಸರಿ ಮೌಲ್ಯ ಮೀಡಿಯನ್ ನಾವು n ಸಂಖ್ಯೆಯ ಘಟಕಗಳ ಸರಾಸರಿ ಮೌಲ್ಯವನ್ನು ಹೊಂದಿದ್ದೇವೆ n ಸಂಖ್ಯೆಯ ಘಟಕಗಳ ಎತ್ತರದ ಮಟ್ಟ ಇದು 17 ಸೆಂಟಿಮೀಟರ್ ಸರಿ ಈ ಮಾಹಿತಿಯನ್ನು ದತ್ತಾಂಶದಿಂದ ಲೆಕ್ಕಾಚಾರ ಅಥವಾ ವಿಶ್ಲೇಷಣೆ ಮಾಡುವ ಮೂಲಕ ಹೊರತೆಗೆಯಲಾಗುತ್ತದೆ ಸರಿ ಇಲ್ಲಿ ಇನ್ನೊಂದು ಪದವಿದೆ ಅದರ ಬಗ್ಗೆ ನಾನು ಹೆಚ್ಚು ಚರ್ಚಿಸುವುದಿಲ್ಲ ಅದೇ ಜ್ಞಾನ ನಮ್ಮಲ್ಲಿ ಸಾಕಷ್ಟು ಮಾಹಿತಿಯಿದ್ದಾಗ ಜ್ಞಾನವು ನಿಜವಾಗಿಯೂ ವೈಯಕ್ತಿಕವಾಗಿರುತ್ತದೆ ಸಾಮಾನ್ಯವಾಗಿ ಬಳಸುವ ಪದವೆಂದರೆ ಈ ಉಪಕರಣವನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಬಗ್ಗೆ ನಿಮಗೆ ಜ್ಞಾನವಿದೆಯೇ ಇದು ನಿಜಕ್ಕೂ ಜ್ಞಾನ ಅದು ಮಾಹಿತಿಯಲ್ಲ ಇದನ್ನು ಬಳಸುವ ವಿಧಾನ ನನ್ನ ಬಳಿ ಇದೆ ಜ್ಞಾನವು ನಿಮ್ಮ ಮೆದುಳಿನಲ್ಲಿ ನಿಜವಾಗಿಯೂ ಸಂಗ್ರಹಿತವಾಗಿದೆ ನಿಮ್ಮ ಮೆದುಳಿನಲ್ಲಿ ಸಂಗ್ರಹಿಸಲಾಗುತ್ತದೆ ನಾನು ಉಪಕರಣವನ್ನು ಹಿಡಿದಾಗ ಅದನ್ನು ಹೇಗೆ ಹಿಡಿದಿಡಬೇಕು ಎಂಬುದರ ಬಗ್ಗೆ ನನಗೆ ಎಲ್ಲ ವಿಷಯಗಳ ಜ್ಞಾನವಿದೆ ನನ್ನ ಎಡಗೈಯಲ್ಲಿ ಏನು ಹಿಡಿಯಬೇಕು ನನ್ನ ಬಲಗೈಯನ್ನು ಹೇಗೆ ಬಳಸುವುದು ಬಲಗೈಯನ್ನು ಹೆಚ್ಚು ನಿಖರವಾದ ರೀತಿಯಲ್ಲಿ ಕೆಲಸ ಮಾಡಲು ಬಳಸಬಹುದು ಅದು ನಿಖರ ಚಲನೆಗಳಿಗಾಗಿ ಮತ್ತು ಅದನ್ನು ಹೇಗೆ ಹಿಡಿದಿಡಬೇಕು ಉಪಕರಣ ಹೇಗೆ ಕಾಣಬೇಕು ಅದನ್ನು ನಾನು ಹೇಗೆ ಓದಬೇಕು ನಾವು ಅಂತಿಮವಾಗಿ ಬಳಸಬಹುದಾದ ಮಾಹಿತಿಯಿಂದ ಅಂತಿಮ ಅಪ್ಲಿಕೇಶನ್ ಅನ್ನು ಸಂಪರ್ಕಿಸಿದಾಗ ಈ ಎಲ್ಲ ವಿಷಯಗಳು ನಿಜವಾಗಿಯೂ ಜ್ಞಾನವಾಗಿರುತ್ತದೆ ಸರಿ ಜ್ಞಾನವು ವೈಯಕ್ತಿಕವಾಗಿದೆ ಆದ್ದರಿಂದ ಬೋಧಕರು ವೈದ್ಯರು ಉಪನ್ಯಾಸಕರು ನಿರ್ವಹಣಾ ಜನರು ವಿಭಿನ್ನ ರೀತಿಯ ಜ್ಞಾನವನ್ನು ಹೊಂದಿದ್ದಾರೆ ಆದ್ದರಿಂದ ಜ್ಞಾನ ಕ್ಷೇತ್ರಗಳು ಅಥವಾ ಕ್ಷೇತ್ರಗಳ ಪರಸ್ಪರ ಸಂಪರ್ಕವು ಅವರನ್ನು ಯಾವುದೋ ಪರಿಣತರನ್ನಾಗಿ ಮಾಡುತ್ತದೆ ಸರಿ ಆದ್ದರಿಂದ ಇದು ಡೇಟಾ ಮತ್ತು ಮಾಹಿತಿ ಇದು ಅವಲೋಕನದಲ್ಲಿ ಸಾಮಾನ್ಯ ಕೇವಲ ಸಾಮಾನ್ಯವಾಗಿದೆ ಏಕೆಂದರೆ ಈ ಎರಡು ಪದಗಳನ್ನು ಅನೇಕ ಬಾರಿ ಪರಸ್ಪರ ವಿನಿಮಯ ಮಾಡಿಕೊಳ್ಳಲಾಗುತ್ತಿತ್ತು ಮತ್ತು ಅದನ್ನು ಸ್ವಲ್ಪ ಸ್ಪಷ್ಟವಾಗಿಸಲು ನಾನು ಅದನ್ನು ಸ್ವಲ್ಪ ವಿವರವಾಗಿ ಹೇಳಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ದತ್ತಾಂಶವನ್ನು ಸಂಗ್ರಹಿಸುವುದು ಪ್ರಾಥಮಿಕ ಮೂಲ ಅಥವಾ ದ್ವಿತೀಯ ಮೂಲದ ಮೂಲಕ ಸಾಧಿಸಬಹುದು ದತ್ತಾಂಶ ವಿಶ್ಲೇಷಣಾ ವಿಧಾನಗಳು ವಿವಿಧ ರೀತಿಯ ಲಭ್ಯತೆಯ ವಾತಾವರಣವನ್ನು ಅವಲಂಬಿಸಿ ಬದಲಾಗಬಹುದು ಮತ್ತು ಬಹುಶಃ ದತ್ತಾಂಶ ತ್ರಿಕೋನ ಡೇಟಾ ಪರ್ಕೊಲೇಶನ್ ಕೆಲವು ವಿಧಾನಗಳು ಮತ್ತು ನಾವು ಈ ಎಲ್ಲವನ್ನು ಚರ್ಚಿಸಬೇಕಾಗಿದೆ Refer Slide Time 0911 ನಾನು ಮುಂದಿನ ಭಾಗದ ಗುಣಾತ್ಮಕ ವಿರುದ್ಧ ಪರಿಮಾಣಾತ್ಮಕ ದತ್ತಾಂಶಕ್ಕೆ ಹೋಗುತ್ತೇನೆ ಪದಗಳು ಅದರ ಬಗ್ಗೆ ಏನನ್ನಾದರೂ ಹೇಳುತ್ತವೆ ಗುಣಾತ್ಮಕ ದತ್ತಾಂಶವು ಕೇವಲ ಗುಣಮಟ್ಟದ ಬಗ್ಗೆ ಹೇಳುತ್ತದೆ ಅದು ಗುಣಲಕ್ಷಣಗಳ ಬಗ್ಗೆ ನಾನು ಒಳ್ಳೆಯದು ಅಥವಾ ಕೆಟ್ಟದ್ದನ್ನು ಹೇಳಬಲ್ಲೆ ಪೆನ್ನಿನ ಗುಣಮಟ್ಟ ಒಳ್ಳೆಯದು ಅಥವಾ ಕೆಟ್ಟದು ಸ್ವೀಕಾರಾರ್ಹ ಅಥವಾ ಸ್ವೀಕಾರಾರ್ಹವಲ್ಲ ಹೌದು ಅಥವಾ ಇಲ್ಲ ನಿಜ ಅಥವಾ ತಪ್ಪು ಎಂದು ಅದನ್ನು ಬಳಸುತ್ತಿದ್ದೇನೆ ಸರಿ ಆದ್ದರಿಂದ ಈ ರೀತಿಯ ಡೇಟಾವು ದ್ವಿಗುಣ ದತ್ತಾಂಶವಾಗಿದೆ ನಾನು ಅದನ್ನು ಚರ್ಚಿಸುತ್ತೇನೆ ಆದ್ದರಿಂದ ಗುಣಾತ್ಮಕ ಪದಗಳು ನಾವು ಗುಣಲಕ್ಷಣಗಳನ್ನು ಬಳಸುವಾಗ ಗುಣಾತ್ಮಕವಾಗಿರುತ್ತದೆ ಸರಿ ನಾನು ಅದನ್ನು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕವಾಗಿ ಪ್ರತ್ಯೇಕಿಸುತ್ತೇನೆ ಸರಿ ನಾನು ಅದರ ಕೆಲವು ಉದ್ದ ಅಥವಾ ಕೆಲವು ಅಳತೆಯ ಎತ್ತರವನ್ನು ಚರ್ಚಿಸಿದಾಗ ಇದು ಉದ್ದವಾಗಿದೆ ಇದು ಚಿಕ್ಕದಾಗಿದೆ ಇದು ಮಧ್ಯಮವಾಗಿದೆ ಎಂದು ನಾನು ಹೇಳಬಲ್ಲೆ ಮೂರು ವಿಭಾಗಗಳು ಸರಿ ಈ ಗುಣಲಕ್ಷಣಗಳು ಉದ್ದ ಮಧ್ಯಮ ಮತ್ತು ಸಣ್ಣದಾಗಿರಬಹುದು ನಾನು ಎರಡು ಪದಗಳನ್ನು ಉದ್ದ ಮತ್ತು ಸಣ್ಣ ಬಳಸಿದರೆ ಮಧ್ಯಮವು ಅದರ ಮಧ್ಯ ಆಗಿರಬಹುದು ಆದ್ದರಿಂದ ಬಣ್ಣದಂತಹ ಯಾವುದಾದರೂ ಇರಬಹುದು ಡಾರ್ಕ್ ಅಥವಾ ತಿಳಿ ಬಣ್ಣ ಡಾರ್ಕ್ ಅಥವಾ ಮಸುಕಾದ ಡಾರ್ಕ್ ಅಥವಾ ತಿಳಿ ಸರಿ ನಂತರ ಬಣ್ಣವು ಹಳದಿ ನೀಲಿ ಕಿತ್ತಳೆ ಎಂದು ನೀವು ಹೇಳಿದರೂ ಸಹ ಇದು ಒಂದು ರೀತಿಯ ಗುಣಾತ್ಮಕ ದತ್ತಾಂಶವಾಗಿದೆ ಆದರೆ ಉದಾಹರಣೆಗೆ ನಾನು ಪೆನ್ಸಿಲ್ ಬಗ್ಗೆ ಮಾತನಾಡುತ್ತಿದ್ದೇನೆ ಪೆನ್ಸಿಲ್ನ ಎತ್ತರವು 17 ಸೆಂಟಿಮೀಟರ್ ಆಗಿದ್ದರೆ ಅದು ಉದ್ದವಾಗಿದೆ ನಂತರ 10 ಸೆಂಟಿಮೀಟರ್ ಮಧ್ಯಮ 5 ಸೆಂಟಿಮೀಟರ್ ಚಿಕ್ಕದಾಗಿದೆ ಎಂದು ಹೇಳುತ್ತೇನೆ ಆದ್ದರಿಂದ ನಾನು ನಿಖರವಾದ ಎತ್ತರವನ್ನು ಅಳೆಯುತ್ತಿದ್ದರೆ ಇವು ನಿಜವಾಗಿ ಸಂಖ್ಯೆಗಳು ಇವುಗಳು ವಾಸ್ತವವಾಗಿ ಸಂಖ್ಯೆಗಳು ಮತ್ತು ಇವುಗಳನ್ನು ಅಳೆಯಲಾಗುತ್ತದೆ ಗುಣಲಕ್ಷಣಗಳನ್ನು ಅಳೆಯಲಾಗುವುದಿಲ್ಲ ಇವುಗಳನ್ನು 17 10 5 ಎಂದು ಗಮನಿಸಬಹುದು ಅದು 10 11 12 13 14 12 5 13 5 ಆಗಿರಬಹುದು ಯಾವುದೇ ಸಂಖ್ಯೆ ಬರಬಹುದು ಸರಿ ನಾನು ವಿವರಿಸಲು ಪ್ರಯತ್ನಿಸುತ್ತಿರುವ ವಿಷಯವೆಂದರೆ ನಾವು ಗುಣಾತ್ಮಕ ಮಾಹಿತಿಯನ್ನು ಹೊಂದಿರುವ ಗುಣಾತ್ಮಕತೆಯನ್ನು ಹಾಕಲು ನಾವು ಪ್ರಮಾಣ ಡೇಟಾವನ್ನು ಬಿನ್ಗೆಗಳಲ್ಲಿ ಹಾಕಬಹುದು ಸರಿ ನಾನು ಇಲ್ಲಿ ಅನೇಕ ಭಾಗಗಳಾಗಿ ವಿಂಗಡಿಸಬಹುದು ಸರಿ ನಾನು 15 ಮತ್ತು ಅದರ ಮೇಲೆ ಉದ್ದ ಅಂದರೆ 15 ಮತ್ತು 8 ಕ್ಕಿಂತ ಹೆಚ್ಚು ಮಧ್ಯಮ 8 ಸೆಂಟಿಮೀಟರ್ ಮತ್ತು 8 ಕ್ಕಿಂತ ಕಡಿಮೆ ಚಿಕ್ಕದು ಎಂದು ಹೇಳಬಲ್ಲೆ ಆದ್ದರಿಂದ ವಾಸ್ತವವಾಗಿ ಮಧ್ಯಮವು 15 ರಿಂದ 8 ರವರೆಗೆ ಇರುತ್ತದೆ ಮಧ್ಯಮಕ್ಕಿಂತ ಹೆಚ್ಚಿನದಾಗಿದ್ದರೆ ಅದು ಉದ್ದವಾಗಿದೆ 8 ಕ್ಕಿಂತ ಕಡಿಮೆಯಾಗಿದ್ದರೆ ಅದು ಚಿಕ್ಕದು ಆದ್ದರಿಂದ ನಾನು ಪರಿಮಾಣಾತ್ಮಕ ಡೇಟಾವನ್ನು ಬಿನ್ಗೆ ಹಾಕಿದ್ದೇನೆ ಆದ್ದರಿಂದ ಗುಣಾತ್ಮಕ ದತ್ತಾಂಶದಲ್ಲಿ ಮಾಡಬಹುದಾದ ಪಾತ್ರ ಅಥವಾ ಸಂಶೋಧನೆಯು ಕೇವಲ ಪರಿಶೋಧನೆ ಇದು ಪ್ರಮಾಣಕ್ಕೆ ಲಭ್ಯವಿರುವ ವಸ್ತುಗಳು ಹೆಚ್ಚು ಅಥವಾ ಕಡಿಮೆ ತಾಪಮಾನವು ಶೀತ ಅಥವಾ ಬಿಸಿಯಾಗಿರುತ್ತದೆ ನಾನು ಏನನ್ನಾದರೂ ಅನ್ವೇಷಿಸಬಹುದು ಆದರೆ ನಾವು ಇಲ್ಲಿ ಅತ್ಯಂತ ಶಕ್ತಿಯುತವಾದ ಸಂಖ್ಯಾಶಾಸ್ತ್ರೀಯ ಸಾಧನಗಳನ್ನು ಅನ್ವಯಿಸಲು ಸಾಧ್ಯವಿಲ್ಲ ಆದಾಗ್ಯೂ ಗುಣಾತ್ಮಕ ದತ್ತಾಂಶಕ್ಕೂ ಲಭ್ಯವಿರುವ ಸಂಖ್ಯಾಶಾಸ್ತ್ರೀಯ ಪರಿಕರಗಳಿವೆ ಏಕೆಂದರೆ GO NO GO ಮಾಪಕಗಳಲ್ಲಿನಂತಹ ಕೆಲವು ಅಳತೆಗಳಲ್ಲಿ ವಾಸ್ತವವಾಗಿ ಪರಿಮಾಣಾತ್ಮಕ ದತ್ತಾಂಶದಿಂದಲೂ ಪಡೆಯಲಾಗಿದೆ ಏಕೆಂದರೆ ನಾವು GO ಮತ್ತು NO GO ತುದಿಗಳಿಗೆ ಮೌಲ್ಯವನ್ನು ಹೊಂದಿದ್ದೇವೆ ಸರಿ ಆದರೆ ಕೆಲವೊಮ್ಮೆ ದತ್ತಾಂಶವು ಪರಿಮಾಣಾತ್ಮಕವಾಗಿರುತ್ತದೆ ದತ್ತಾಂಶವನ್ನು ಸಾಧಿಸಲು ಸಾಧ್ಯವಿಲ್ಲ ಸರಿ ಆದರೆ ನಂತರ ಗುಣಾತ್ಮಕ ದತ್ತಾಂಶವನ್ನು ಸಹ ಕೆಲಸ ಮಾಡಬೇಕಾಗಿರುವುದು ಚಿ ಸ್ಕ್ವೇರ್ಡ್ ಪರೀಕ್ಷೆಯನ್ನು ಬಳಸಿಕೊಂಡು ಫಿಟ್ನ ಒಳ್ಳೆಯತನವನ್ನು ನಾವು ಚರ್ಚಿಸಬಹುದು ಆದರೆ ಸಂಶೋಧನೆಯು ಸಾಮಾನ್ಯವಾಗಿ ಪರಿಶೋಧನಾತ್ಮಕ ಪರಿಶೋಧನೆ ಸರಿ ಇಲ್ಲಿ ನಾವು ಕೆಲವು ನಿರ್ಣಯಗಳನ್ನು ಕೆಲವು ತೀರ್ಮಾನಗಳನ್ನು ನೀಡಬಹುದು ನಾವು ಸ್ವಲ್ಪ ಮೌಲ್ಯವನ್ನು ನೀಡಬಹುದು ಇದು ನಿಯಂತ್ರಣ ಮಿತಿಯಾಗಿದೆ ಈ ಮೌಲ್ಯಕ್ಕಿಂತ ಹೆಚ್ಚಿನದನ್ನು ನಾವು ಸ್ವೀಕರಿಸಲು ಸಾಧ್ಯವಿಲ್ಲ ಆದ್ದರಿಂದ ಪರಿಮಾಣಾತ್ಮಕ ಡೇಟಾದ ಆಧಾರದ ಮೇಲೆ ನಾವು ಏನನ್ನಾದರೂ ವಿನ್ಯಾಸಗೊಳಿಸಬಹುದು ಆದ್ದರಿಂದ ಸಾಧ್ಯವಾದರೆ ವೆಚ್ಚ ಸಮಯವನ್ನು ಅವಲಂಬಿಸಿ ಪರಿಮಾಣಾತ್ಮಕ ದತ್ತಾಂಶವು ಯಾವಾಗಲೂ ಯೋಗ್ಯವಾಗಿರುತ್ತದೆ ಅದು ಸಾಧ್ಯವಾದರೆ ಪ್ರಾಥಮಿಕ ದತ್ತಾಂಶವನ್ನು ಪಡೆಯುವ ವೆಚ್ಚವು ತುಂಬಾ ಹೆಚ್ಚಾಗಿದೆ ಅದು ಸ್ವೀಕಾರಾರ್ಹವಾದರೆ ನಾವು ಗುಣಾತ್ಮಕ ದತ್ತಾಂಶವನ್ನು ಸಹ ಅವಲಂಬಿಸಬಹುದು ಡೇಟಾವನ್ನು ಪಡೆಯುವ ಸಮಯ ತುಂಬಾ ಹೆಚ್ಚಾಗಿದ್ದರೆ ಅದನ್ನು ಕೆಲಸ ಮಾಡಲು ಸಾಧ್ಯವಾದರೆ ನಾವು ಸ್ವಲ್ಪ ಸಮಯ ಗುಣಮಟ್ಟ ಡೇಟಾದ ಮೇಲೆ ಅವಲಂಬಿಸಬೇಕಾಗುತ್ತದೆ ಉದಾಹರಣೆಗೆ ನೀವು ಜಾಗತಿಕ ತಾಪಮಾನ ಏರಿಕೆಯ ಡೇಟಾದ ಬಗ್ಗೆ ಯೋಚಿಸಿರಿ ಸರಿ ಕಳೆದ ನೂರು ವರ್ಷಗಳಲ್ಲಿನ ತಾಪಮಾನದ ಬಗ್ಗೆ ನಾನು ಯೋಚಿಸಿದರೆ ಕಳೆದ ನೂರು ವರ್ಷಗಳಿಂದ ನಮ್ಮ ಜಾಗತಿಕ ತಾಪಮಾನ ಮತ್ತು ವಿವಿಧ ದೇಶಗಳ ವಿಭಿನ್ನ ಕ್ಷೇತ್ರಗಳಲ್ಲಿ ಅದು ಪರಿಮಾಣಾತ್ಮಕ ದತ್ತಾಂಶವಾಗಿದೆ ಗುಣಾತ್ಮಕ ಮಾಹಿತಿ ಅಥವಾ ಹೊರತೆಗೆಯಬಹುದಾದ ಮಾಹಿತಿಯು ತಾಪಮಾನ ಏರಿಕೆ ಜಾಗತಿಕ ವಿದ್ಯಮಾನಗಳಾಗಿರಬಹುದು ಜಾಗತಿಕ ತಾಪಮಾನ ಏರಿಕೆಯಾಗಿದೆ ಇದು ಒಂದು ವಿಷಯ ಸರಿ ಪರಿಮಾಣಾತ್ಮಕ ದತ್ತಾಂಶವು ಗುಣಾತ್ಮಕ ರೀತಿಯಲ್ಲಿ ನಿಖರವಾದ ತಾಪಮಾನ ಪರಿಶೋಧನೆಯಾಗಿದ್ದು ಇಲ್ಲಿ ನನ್ನ ನಗರದ ಕಾನ್ಪುರದ ತಾಪಮಾನದ ಬಗ್ಗೆ ಮಾತನಾಡಿದರೆ ಕೇವಲ ಬಿಸಿ ಶೀತ ಎಂದು ನಾನು ಹೇಳಬಲ್ಲೆ ತಾಪಮಾನವು ಬಿಸಿಯಾಗಿರುತ್ತದೆ ಅಥವಾ ತಂಪಾಗಿರುತ್ತದೆ ತಾಪಮಾನ ನಿಖರವಾಗಿ ಏನು ತಾಪಮಾನ ಸೂಕ್ಷ್ಮವಾಗಿರುವ ಉಪಕರಣವನ್ನು ಬಳಸಿಕೊಂಡು ನಾನು ಕೆಲವು ಅಳತೆಗಳನ್ನು ಮಾಡಬೇಕಾದರೆ ನಾನು ಅದನ್ನು ಮುಕ್ತ ವಾತಾವರಣದಲ್ಲಿ ಮಾಡಬಹುದೇ ಅಥವಾ ಇಲ್ಲ ಅದಕ್ಕಾಗಿ ಪರಿಸರದ ನಿಖರವಾದ ತಾಪಮಾನವನ್ನು ನಾನು ತಿಳಿದುಕೊಳ್ಳಬೇಕು ಸರಿ ಆದ್ದರಿಂದ ಸೌರ ಫಲಕಗಳಿಗೆ ಅದೇ ರೀತಿ ಸೌರ ಸ್ಥಾವರದ PV ಪ್ಯಾನೆಲ್ಗಳ ಸೌರ ಫಲಕಗಳಿಗೆ ಯಾವ ಪ್ರಮಾಣದ ಶಾಖ ಬೀಳುತ್ತದೆ ಎಂಬುದು ಸಹ ತಿಳಿದುಕೊಳ್ಳಬೇಕು ಆದ್ದರಿಂದ ಅದನ್ನೂ ಸಹ ಪ್ರಮಾಣೀಕರಿಸಬಹುದು ಆದ್ದರಿಂದ ಇವು ಕೆಲವು ಉದಾಹರಣೆಗಳಾಗಿವೆ ಸರಿ ಆದ್ದರಿಂದ ಮುಂದಿನ ಹಂತದಲ್ಲಿ ನಾನು ಇದನ್ನು ಸಾಮಾನ್ಯವಾಗಿ ಸಂಖ್ಯಾಶಾಸ್ತ್ರ ಎಂದು ಕರೆಯಬಹುದು ಸಾಮಾನ್ಯವಾಗಿ ಇದನ್ನು ಸಂಖ್ಯಾಶಾಸ್ತ್ರಗಳಲ್ಲಿ ಬಳಸಬಹುದು ನಾನು ಹೇಳಿದಂತೆ ಕೆಲವೇ ಸಾಧನಗಳು ಲಭ್ಯವಿವೆ ಅಥವಾ ಉಪಕರಣಗಳಲ್ಲ ಗುಣಾತ್ಮಕ ಡೇಟಾದಿಂದ ಕೆಲವು ಮಾಹಿತಿಯನ್ನು ಪಡೆಯಲು ಲಭ್ಯವಿಲ್ಲ ಆದರೆ ಹೌದು ಡೇಟಾವು ಪರಿಮಾಣಾತ್ಮಕವಾಗಿದ್ದರೆ ನಾವು ವಿಭಿನ್ನ ರೀತಿಯ ಮಾಹಿತಿಯನ್ನು ಪಡೆಯಲು ಸಂಖ್ಯಾಶಾಸ್ತ್ರಗಳನ್ನು ಅನ್ವಯಿಸಬಹುದು ಮತ್ತು ನಾವು ಏನನ್ನಾದರೂ ತೀರ್ಮಾನಿಸಬಹುದು ಸರಿ ಗುಣಾತ್ಮಕ ದತ್ತಾಂಶದಲ್ಲಿನ ಇಲ್ಲಿ ಮಾದರಿ ಪ್ರತಿನಿಧಿಯಲ್ಲ ಪರಿಮಾಣಾತ್ಮಕ ದತ್ತಾಂಶದಲ್ಲಿ ಮಾದರಿ ಪ್ರತಿನಿಧಿಯಾಗಿದೆ ಆದ್ದರಿಂದ ಈ ಗುಣಾತ್ಮಕ ಡೇಟಾವನ್ನು ವಾಸ್ತವವಾಗಿ ಆರಂಭಿಕ ತಿಳುವಳಿಕೆಗಾಗಿ ಬಳಸಲಾಗುತ್ತದೆ ಮತ್ತು ಆರಂಭಿಕ ತಿಳುವಳಿಕೆಯಿಂದ ನಮಗೆ ಡೇಟಾವನ್ನು ಪ್ರಮಾಣೀಕರಿಸಬೇಕಾದರೆ ವಿವರವಾದ ಮಾಹಿತಿಯನ್ನು ಹೊಂದಲು ನಾವು ಹೆಚ್ಚಿನ ಪ್ರಯೋಗಗಳನ್ನು ಮಾಡಬಹುದು ಅಥವಾ ನಮಗೆ ವಿವರವಾದ ತಿಳುವಳಿಕೆ ಅಥವಾ ಮುಂದಿನ ಕ್ರಮವಿದೆ ಮುಂದಿನದು ಮಾಪನದ ಮಾಪಕಗಳು ಇವು ಬಹಳ ಮುಖ್ಯ ನಾನು ಡೇಟಾ ಗುಣಾತ್ಮಕ ಅಥವಾ ಪರಿಮಾಣಾತ್ಮಕ ಬಗ್ಗೆ ಮಾತನಾಡುವಾಗ ಗುಣಾತ್ಮಕ ದತ್ತಾಂಶವನ್ನು ಕೆಲವೊಮ್ಮೆ ಇದು ವರ್ಗೀಯ ದತ್ತಾಂಶ ಎಂದೂ ಕರೆಯಲಾಗುತ್ತದೆ ಮತ್ತು ಇದು ಸಂಖ್ಯಾ ದತ್ತಾಂಶವಾಗಿದೆ ಇದನ್ನು ಈಗಾಗಲೇ ಇಲ್ಲಿ 0 1 ರಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ದತ್ತಾಂಶವು ವರ್ಗೀಯ ಅಥವಾ ಗುಣಾತ್ಮಕವಾಗಿದ್ದಾಗ ಇವುಗಳು ಎರಡು ರೂಪಗಳಲ್ಲಿ ಇರಬಹುದು ನೋಮಿನಲ್ ಅಥವಾ ಆರ್ಡಿನಲ್ ಆಗಿದ್ದರೆ ನೋಮಿನಲ್ ದತ್ತಾಂಶ ಏನೂ ಅಲ್ಲ ಆದರೆ ಈ ಪದವು ಇಲ್ಲಿ ಹೆಸರಾಗಿದ್ದರೆ ಅದು ನಾಮ್ ಪದಕ್ಕೆ ಬರುತ್ತದೆ ನಾವು ಅದನ್ನು ನೆನಪಿಸಿಕೊಳ್ಳಬಹುದು ಕೇವಲ ಹೆಸರು ಸರಿ ನಾನು ಹೇಳಿದಂತೆ ಐದು ಮಾದರಿಗಳನ್ನು ಹೊಂದಿದ್ದೇನೆ ನಾನು ಇದು ಮಾದರಿ ಸಂಖ್ಯೆ 1 ಮಾದರಿ ಸಂಖ್ಯೆ 2 ಸಂಖ್ಯೆ 3 ಸಂಖ್ಯೆ 4 ಸಂಖ್ಯೆ 5 ಎಂದು ಸಂಖ್ಯೆ ಮಾಡಿದ್ದೇನೆ ನಾನು ಕೇವಲ ಹೆಸರುಗಳನ್ನು ಹಾಕಿದ್ದೇನೆ ಈ ಹೆಸರುಗಳು ಏನು ಪ್ರತಿನಿಧಿಸುತ್ತವೆ ಅದು ಮಾದರಿ ಸಂಖ್ಯೆ 4 ಯಾವುದು ಎಂಬುದನ್ನು ಗುರುತಿಸಲು ನನಗೆ ಸಹಾಯ ಮಾಡುತ್ತದೆ ಆದರೆ ಯಾವುದೇ ಮಾಹಿತಿಯಿಲ್ಲದೆ ಮಾದರಿ ಸಂಖ್ಯೆ 4 ಕ್ಕಿಂತ ಮಾದರಿ ಸಂಖ್ಯೆ 5 ಉತ್ತಮವಾಗಿದೆ ಎಂದು ನಾನು ಹೇಳಬಹುದೇ ಮಾದರಿ ಸಂಖ್ಯೆ 1 ಗಿಂತ ಮಾದರಿ ಸಂಖ್ಯೆ 5 ಉತ್ತಮವಾಗಿದೆ ಎಂದು ನಾನು ಹೇಳಬಹುದೇ ಅಥವಾ ನಾನು ಈ ರೀತಿಯ ಯಾವುದೇ ಮಾಹಿತಿಯನ್ನು ಈ ಮೂಲಕ ಸೆಳೆಯಬಹುದೇ ಇಲ್ಲ ಆದ್ದರಿಂದ ಇದು ಕೇವಲ ಹೆಸರಿನ ಉದಾಹರಣೆಯಾಗಿದೆ ಇಲ್ಲಿ ನಾನು ಈಗ ಆಪರೇಟರ್ ಆಪರೇಟರ್ 1 ಆಪರೇಟರ್ 2 ಆಪರೇಟರ್ 3 ಎಂದು ಹೇಳಬಹುದು ಇದು ವಾಸ್ತವವಾಗಿ ಅಳತೆಗಳನ್ನು ಮಾಡುವ ಆಪರೇಟರ್ ಆಗಿದ್ದಾರೆ ಉದಾಹರಣೆಗೆ ನನ್ನ ಕಾರ್ಖಾನೆ ಇಡೀ ದಿನ 24 ಗಂಟೆಗಳ ಕಾಲ ಚಾಲನೆಯಲ್ಲಿದ್ದರೆ ಮತ್ತು ಕಾರ್ಮಿಕರು ಒಂದು ಯಂತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು 8 ಗಂಟೆಗಳ ಶಿಫ್ಟ್ ಇದೆ ಆದ್ದರಿಂದ ಒಂದು ಯಂತ್ರವು 24 ಗಂಟೆಗಳ ಕಾಲ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಮೂವರು ಕಾರ್ಮಿಕರು ಕೆಲಸ ಮಾಡುತ್ತಾರೆ ಆದ್ದರಿಂದ ನಾನು ಮೂರು ಆಪರೇಟರ್ಗಳನ್ನು ಆಪರೇಟರ್ 1 ಆಪರೇಟರ್ 2 ಆಪರೇಟರ್ 3 ಎಂದು ಹೆಸರಿಸಬೇಕಾಗಿದೆ ಸರಿ ನಾನು ನೋಡಿದರೆ ಕೆಲವು ಪ್ರವೃತ್ತಿ ಇದೆ ಅದು ಆಪರೇಟರ್ 2 ನೀಡುವ ಗುಣಮಟ್ಟಕ್ಕಿಂತ ಸ್ವಲ್ಪ ಕಡಿಮೆ ಆಪರೇಟರ್ 1 ಅದನ್ನು ನೀಡುತ್ತಿದೆ ಮತ್ತು ಆಪರೇಟರ್ 3 ಆಪರೇಟರ್ 1 ಮತ್ತು ಆಪರೇಟರ್ 2 ರ ನಡುವೆ ಇರುತ್ತದೆ ಮತ್ತು ಅದನ್ನು ಸಹ ಆರ್ಡರ್ ಮಾಡಬಹುದು ಆ ರೀತಿಯ ಡೇಟಾವನ್ನು ಆರ್ಡಿನಲ್ ಡೇಟಾ ಎಂದು ಕರೆಯಲಾಗುತ್ತದೆ ಈಗ ನಾನು ಆಪರೇಟರ್ ಒಂದರದುoperator one's ಎಂದು ಹೇಳಿದರೆ ಇದು ನಿಜವಾಗಿ ಆಪರೇಟರ್ ಒಂದರ ಹೆಸರು ಆಪರೇಟರ್ ಎರಡರ ಕೌಶಲ್ಯಕ್ಕಿಂತ ಆಪರೇಟರ್ ಒಂದರ ಕೌಶಲ್ಯ ಉತ್ತಮವಾಗಿದೆ ನಾನು ಹೇಳಿದಂತೆ ಆಪರೇಟರ್ ಮೂರರ ಕೌಶಲ್ಯ ಮತ್ತು ನಿರ್ದಿಷ್ಟ ಯಂತ್ರದಲ್ಲಿ ಕೆಲಸ ಮಾಡುವಲ್ಲಿ ಆಪರೇಟರ್ ಎರಡರ ಕೌಶಲ್ಯಕ್ಕಿಂತ ಉತ್ತಮವಾಗಿದೆ ಸರಿ ಈಗ ನಾನು ಆಪರೇಟಿವ್ ಒನ್operative one's ಅನ್ನು ಅಮನ್ ದೀಪ್ ರಾಮ್ ಕುಮಾರ್ ಅವರಂತೆ ಇರಿಸಿದ್ದೇನೆ ಕೆಲವು ನೀವು ಅವರು ಕೆಲವು ಹೆಸರನ್ನು ಬಳಸಬಹುದು ಸಿದ್ದಿಕಿಸ್ ಶುಭಾಮ್ಸ್ ನಾವು ಈ ವ್ಯಕ್ತಿಗಳ ಕೌಶಲ್ಯಕ್ಕೆ ಕೆಲವು ಹೆಸರನ್ನು ಬಳಸಬಹುದು ಆದ್ದರಿಂದ ಆಪರೇಟರ್ ಕೌಶಲ್ಯವು ಗುಣಲಕ್ಷಣವಾಗಿರಬಹುದು ಅಥವಾ ಕೌಶಲ್ಯ ಮಟ್ಟವು ಮತ್ತಷ್ಟು ಆಗಿರಬಹುದು ನಾವು ಕೌಶಲ್ಯ ಮಟ್ಟವನ್ನು ಕೌಶಲ್ಯದ ಮೇಲೆ ಇರಿಸಬಹುದೆಂದು ನಾವು ಪ್ರಮಾಣೀಕರಿಸಬಹುದು ಬಹುಶಃ ಶ್ರೀಮಂತ ಕೌಶಲ್ಯ 125 ಕೌಶಲ್ಯವು ಅದನ್ನು ಮಾಡಲು ಕೆಲವು ಮಾರ್ಗಗಳನ್ನು ಹೊಂದಿತ್ತು ಆದರೆ ನಾನು ಕೇವಲ ಆ ಆಪರೇಟರ್ 1 ಆಪರೇಟರ್ 2 ಆಪರೇಟರ್ 3 ಬಗ್ಗೆ ಮಾತನಾಡುವುದು ಕೇವಲ ಹೆಸರುಗಳು ಈಗ ಇದು ಕೌಶಲ್ಯಕ್ಕಾಗಿ ಆರ್ಡರ್ ಆಗಿದೆ ಈ ರೀತಿಯ ಡೇಟಾವನ್ನು ಆರ್ಡಿನಲ್ ಡೇಟಾ ಎಂದು ಕರೆಯಲಾಗುತ್ತದೆ ಸರಿ ಗುಣಾತ್ಮಕ ದತ್ತಾಂಶದಲ್ಲಿ ನಾನು ಮೊದಲೇ ಹೇಳಿದಂತೆ ಗುಣಾತ್ಮಕ ದತ್ತಾಂಶದ ರೀತಿ ಪರಿಮಾಣಾತ್ಮಕ ದತ್ತಾಂಶವೂ ಸಹ ಆರ್ಡಿನಲ್ ಆಗಿರಬಹುದು ಗುಣಾತ್ಮಕ ಉದಾಹರಣೆಗಾಗಿ ಆರ್ಡಿನಲ್ ಡೇಟಾದಲ್ಲಿ ನಾನು ದೀರ್ಘ ಮಧ್ಯಮ ಸಣ್ಣ ಎಂದು ಹೇಳಬಹುದು ಇದು ಶ್ರೇಣಿ ಮಧ್ಯಮಕ್ಕಿಂತ ಉದ್ದವು ದೊಡ್ಡದು ಚಿಕ್ಕದಕ್ಕಿಂತ ಮಧ್ಯಮವು ದೊಡ್ಡದು ಮತ್ತು ಪರಿಮಾಣಾತ್ಮಕ ದತ್ತಾಂಶದಲ್ಲಿ ಕೇವಲ 17 ಸೆಂಟಿಮೀಟರ್ 10 ಸೆಂಟಿಮೀಟರ್ಗಳಿಗಿಂತ ಹೆಚ್ಚಾಗಿದೆ ಅದು 5 ಸೆಂಟಿಮೀಟರ್ಗಳಿಗಿಂತ ಹೆಚ್ಚಾಗಿದೆ ಈಗ ಇದು ಒಂದು ರೀತಿಯ ಮಾಪಕಗಳು ನೋಮಿನಲ್ ಸ್ಕೇಲ್ ಆರ್ಡಿನಲ್ ಸ್ಕೇಲ್ ಆರ್ಡಿನಲ್ ಸ್ಕೇಲ್ ಈಗ ನೋಮಿನಲ್ ಸ್ಕೇಲ್ ನಲ್ಲಿದೆ ಆಪರೇಟರ್ 2 ಆಪರೇಟರ್ 1 ಗಿಂತ ಉತ್ತಮವಾಗಿದೆ ಎಂದು ನಾವು ಹೇಳಲಾರೆವು ಅದು ಸರಿ ಆದರೆ ಆರ್ಡಿನಲ್ ಸ್ಕೇಲ್ನಲ್ಲಿ ಹೌದು ನಮಗೆ ಆಪರೇಟರ್ 1 ತಿಳಿದಿದೆ ನಾನು ಕೌಶಲ್ಯವನ್ನು 1 ರಿಂದ 10 ಕ್ಕೆ ರೇಟ್ ಮಾಡಿದರೆ ಅವರ ಕೌಶಲ್ಯ ಮಟ್ಟ 10 ರಲ್ಲಿ 8 ಈ ಆಪರೇಟರ್ ರವರ ಕೌಶಲ್ಯ ಮಟ್ಟವು 10 ರಲ್ಲಿ 5 ಮತ್ತು ಇದು 10 ರಲ್ಲಿ 2 ಆಗಿದೆ ಎಂದು ಹೇಳೋಣ ಆದ್ದರಿಂದ ಅದಕ್ಕೆ ಸಂಬಂಧಿಸಿದ ಶ್ರೇಣಿ ಇದೆ ಆದ್ದರಿಂದ ಇದು ಆರ್ಡಿನಲ್ ಸ್ಕೇಲ್ ಆಗಿದೆ ನಾವು ಈ ಸ್ಕೇಲ್ ಅನ್ನು ನಮ್ಮ ಸಂಖ್ಯಾತ್ಮಕ ಸಮಸ್ಯೆಯಲ್ಲಿ ಬಳಸುತ್ತೇವೆ ಮತ್ತು ಇಲ್ಲಿ ಕಂಡುಬರುವ ಆರ್ಡಿನಲ್ ಸ್ಕೇಲ್ನ ಕೆಲಸ ಮತ್ತು ಮುಂದಿನ ರೀತಿಯ ಮಾಪಕವು ಪರಿಮಾಣಾತ್ಮಕ ದತ್ತಾಂಶದ ಮೆಟ್ರಿಕ್ ಮಾಪಕಗಳು ಈಗ ಮುಂದೆ ನಾನು ಒಂದು ರೀತಿಯ ಇಂಟರ್ವಲ್ ಸ್ಕೇಲ್ ಅನ್ನು ಹೊಂದಿದ್ದೇನೆ ಮತ್ತು ಅದರ ಪಕ್ಕದಲ್ಲಿ ಅಂತಿಮ ರೀತಿಯ ಸ್ಕೇಲ್ ಅನುಪಾತ ಸ್ಕೇಲ್ ಆಗಿದೆ ಈ ಎರಡು ರೀತಿಯ ಮಾಪಕಗಳು ಸಾಮಾನ್ಯವಾಗಿ ಪರಿಮಾಣಾತ್ಮಕವಾಗಿವೆ ಸರಿ ಆದ್ದರಿಂದ ಅದು ಮಧ್ಯಂತರ ಮತ್ತು ಅನುಪಾತ ಸ್ಕೇಲ್ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ ವಾಸ್ತವವಾಗಿ ಇದು ಮೊದಲ ವಿಧವಾಗಿದೆ ಇದು ಎರಡನೆಯ ವಿಧ ಇದು ಮೂರನೆಯದು ಇದು ನಾಲ್ಕನೆಯದು ನಾವು ಮೊದಲನೆಯಿಂದ ನಾಲ್ಕನೆಯವರೆಗೆ ಹೋಗುವುದರಿಂದ ಮಾಹಿತಿಯ ವ್ಯಾಪ್ತಿ ಹೆಚ್ಚುತ್ತಿದೆ ನಾವು ಹೆಚ್ಚು ಸಂಖ್ಯಾಶಾಸ್ತ್ರೀಯ ಸಾಧನಗಳನ್ನು ಅನ್ವಯಿಸಬಹುದು ಇದರಿಂದ ಸ್ವಲ್ಪ ಪ್ರಭಾವವನ್ನು ಸೆಳೆಯಲು ನಾವು ಅದನ್ನು ಉತ್ತಮ ರೀತಿಯಲ್ಲಿ ಬಳಸಬಹುದು ಆದ್ದರಿಂದ ಮಧ್ಯಂತರ ಮಾಪಕವು ಒಂದು ಪರಿಮಾಣಾತ್ಮಕ ಮಾಪಕವಾಗಿದ್ದು ಅಲ್ಲಿ ಶ್ರೇಣಿ ಅಥವಾ ನಾವು ಹೊಂದಿದ್ದ ಯಾವುದಾದರೂ ಶ್ರೇಣಿ ಆಪರೇಟರ್ 1 ಆಪರೇಟರ್ 2 ಆಪರೇಟರ್ 3 ಸರಿ ಈಗ ನಾನು ಅದಕ್ಕೆ ನಿರ್ದಿಷ್ಟ ಮೌಲ್ಯವನ್ನು ಹೊಂದಿದ್ದರೆ ಉದಾಹರಣೆಗೆ 8 5 2 ಮೌಲ್ಯವಾಗಿತ್ತು ಇದು ಮಧ್ಯಂತರ ಮಾಪಕವಾಗಿದೆ ಆದ್ದರಿಂದ ಇದು ವರ್ಗೀಕರಣ ಅಥವಾ ಆರ್ಡರ್ ಅಥವಾ ದೂರ ಆದರೆ ಅದಕ್ಕೆ ಯಾವುದೇ ಮೂಲವಿಲ್ಲ ಅದು ಮುಖ್ಯ ಅದಕ್ಕೆ ಮೂಲವಿಲ್ಲ ಇಲ್ಲಿ ನಾವು o ಅಕ್ಷರದ ಪದದಿಂದ ಹೊಂದಿದ್ದೇವೆ ಅದಕ್ಕೆ ನಿರ್ದಿಷ್ಟ ಮೂಲವಿದೆ ಎಂದು ನಾವು ಹೇಳಬಹುದು ಮಧ್ಯಂತರ ಮಾಪಕದ ಉದಾಹರಣೆ ತಾಪಮಾನವಾಗಿರಬಹುದು ನಾವು ತಾಪಮಾನವನ್ನು ಡಿಗ್ರಿಗಳಲ್ಲಿ ಕರೆಯುತ್ತೇವೆ ℉ ℃ ಆದ್ದರಿಂದ ತಾಪಮಾನವು ಒಂದು ದೇಹಕ್ಕೆ 25 ಡಿಗ್ರಿ ಮತ್ತು ಇನ್ನೊಂದು ದೇಹಕ್ಕೆ 20 ಡಿಗ್ರಿ ಎಂದು ನಾನು ಹೇಳಬಹುದೇ ನಾನು ಅವುಗಳನ್ನು ಒಟ್ಟಿಗೆ ಸೇರಿಸಿದರೆ ಒಟ್ಟು ತಾಪಮಾನವು 45 ಡಿಗ್ರಿ ಎಂದು ನಾನು ಹೇಳಬಹುದೇ ಎರಡು ದೇಹಗಳಿದ್ದರೆ ಅದಕ್ಕೆ ಸಂಬಂಧಿಸಿದ ದೊಡ್ಡ ಉಷ್ಣ ಮಾದರಿ ಇದೆ ಈ ದೇಹಗಳ ವಸ್ತು ಯಾವುದು ಸಂಪರ್ಕದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಎರಡು ದೇಹಗಳ ಉಷ್ಣವಾಹಕತೆ ಏನು ಆದ್ದರಿಂದ ಈ ಎರಡೂ ತುದಿಗಳಲ್ಲಿ ತಾಪಮಾನವು ಒಂದೇ ಮೌಲ್ಯಕ್ಕೆ ಬರಲು ಯಾವ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಇದು ಪರಿಸರದ ತಾಪಮಾನವನ್ನು ಅವಲಂಬಿಸಿದ ಕೇಂದ್ರವಾಗಿರುತ್ತದೆ ನಾವು ಅದನ್ನು ಮಾಡಬಲ್ಲ ದೊಡ್ಡ ಮಾದರಿಯಿದೆ ಸರಿ ಆದರೆ ಸಾಮಾನ್ಯವಾಗಿ ನಾನು ಹೇಳುತ್ತೇನೆ ತಾಪಮಾನವು ನೇರವಾಗಿ ಹೆಚ್ಚುವರಿ ಅಲ್ಲ ನಾವು 100 ಡಿಗ್ರಿಗಳನ್ನು 25 ಡಿಗ್ರಿಗಳಿಂದ ನೇರವಾಗಿ ಭಾಗಿಸಲು ಸಾಧ್ಯವಿಲ್ಲ ಸರಿ ಆದರೆ ನಾವು ನಿರ್ದಿಷ್ಟ 0 ಅನ್ನು ಹೊಂದಿರುವಾಗ ಅದು ಒಂದು ಅನುಪಾತ ಮಾಪಕ ನಾವು ತಾಪಮಾನಕ್ಕೆ ನಿರ್ದಿಷ್ಟ 0 ಅನ್ನು ಹೊಂದಿರಲಿಲ್ಲ ಅನುಪಾತದ ಕೌಶಲ್ಯದಲ್ಲಿ ನಾವು ನಿರ್ದಿಷ್ಟ ಶೂನ್ಯವನ್ನು ಹೊಂದಿದ್ದೇವೆ ಅದು ಮಿಲಿಮೀಟರ್ಗಳಲ್ಲಿ ಯಾವುದೇ ಉದ್ದಗಳು ಅಥವಾ ಎತ್ತರಗಳಾಗಿರಬಹುದಾದ ಬಹು ಉದಾಹರಣೆಗಳಾಗಿರಬಹುದು ಆದ್ದರಿಂದ ಎತ್ತರ ವಯಸ್ಸು ಮತ್ತು ತೂಕ ಇವೆಲ್ಲವೂ ಅನುಪಾತ ಮಾಪಕದಲ್ಲಿವೆ ಎಂದು ನಾನು ಹೇಳಬಹುದು ನಾನು 5 ಕಿಲೋ ಸೇಬುಗಳನ್ನು ಹೊಂದಿದ್ದರೆ ನಾನು 5 ಭಾಗಗಳಾಗಿ ವಿಂಗಡಿಸಿದರೆ ಪ್ರತಿಯೊಬ್ಬರಿಗೂ 1 ಕಿಲೋ ಸೇಬು ಸಿಗುತ್ತದೆ ಏಕೆಂದರೆ ಇದು ಒಂದು ಅನುಪಾತ ಮಾಪಕ ಉದ್ದವಿದ್ದರೆ ನಾನು ಹೇಳಬಹುದು 1 ಮೀಟರ್ನ ಕೋಲು ಇದ್ದರೆ ನನಗೆ ಎರಡು ಕೋಲುಗಳು ಅಥವಾ 33 ಸೆಂಟಿಮೀಟರ್ಗಳ ಮೂರು ಕೋಲುಗಳು ಬೇಕಾಗಬಹುದು ಅಥವಾ ಬಹುಶಃ ನಾನು ಹೇಳುತ್ತೇನೆ ಮತ್ತು ಅದು 25 ಸೆಂಟಿಮೀಟರ್ಗಳ ನಾಲ್ಕು ತುಂಡುಗಳು ನಾನು ಇದನ್ನು ನಾಲ್ಕು ಭಾಗಗಳಾಗಿ ಕತ್ತರಿಸಬಹುದು ಇನ್ನೊಂದು ರೀತಿಯಲ್ಲಿ 100 ಸೆಂಟಿಮೀಟರ್ ಅನ್ನು25 ಸೆಂಟಿಮೀಟರ್ನಿಂದ ಭಾಗಿಸಿದರೆ ಅದು 4 ಇದು ನಿಖರವಾಗಿ ಅನುಪಾತ ಇಲ್ಲಿದೆ ಸರಿ ಅದಕ್ಕಾಗಿಯೇ ಇದನ್ನು ಅನುಪಾತ ಸ್ಕೇಲ್ ಎಂದು ಕರೆಯಲಾಗುತ್ತದೆ ಆದರೆ ತಾಪಮಾನವು 25 ಡಿಗ್ರಿ ಆಗಿದ್ದರೆ ನಾನು ಅದನ್ನು ಎರಡು ಭಾಗಗಳಾಗಿ 12 5 ಡಿಗ್ರಿಯಿಂದ 12 5 ಡಿಗ್ರಿಗಳಾಗಿ ವಿಂಗಡಿಸುತ್ತೇನೆ ಎಂದು ಹೇಳಲು ಸಾಧ್ಯವಿಲ್ಲ ಇದು ಪ್ರಜ್ಞಾಶೂನ್ಯ ಸರಿ ಆದ್ದರಿಂದ ಅದು ಮಧ್ಯಂತರ ಮಾಪಕಗಳಾಗಿದ್ದು ಇದು ಅನುಪಾತ ಮಾಪನ ಯಾವುದೇ ಅಳತೆಗಳು ನಾವು ಮಾಡುತ್ತಿರುವ ರೇಖೀಯ ಅಳತೆಗಳು ಹೆಚ್ಚಾಗಿ ಅನುಪಾತ ಮಾಪಕದಲ್ಲಿರುತ್ತವೆ ಆದ್ದರಿಂದ ನಾವು ಇವುಗಳನ್ನು ಎಲ್ಲಿ ಅನ್ವಯಿಸುತ್ತೇವೆ ಪ್ರೊಬ್ಯಾಬಿಲ್ಟಿ ಡಿಸ್ಟ್ರಬ್ಯೂಶನಗಳನ್ನು ನಾವು ಚರ್ಚಿಸುತ್ತೇವೆ ಪ್ರೊಬ್ಯಾಬಿಲ್ಟಿ ಡಿಸ್ಟ್ರಬ್ಯೂಶನಗಳಲ್ಲಿ ನಾವು ಮಧ್ಯಂತರ ಮತ್ತು ಅನುಪಾತ ಮಾಪಕಗಳನ್ನು ಹೆಚ್ಚಾಗಿ ಬಳಸುತ್ತೇವೆ ಕೆಲವು ಸಂಖ್ಯಾಶಾಸ್ತ್ರೀಯ ಪರೀಕ್ಷೆಗಳನ್ನು ಚರ್ಚಿಸಲು ನಾನು ನೋಮಿನಲ್ ಮತ್ತು ಆರ್ಡಿನಲ್ ಮಾಪಕಗಳನ್ನು ಬಳಸುತ್ತೇನೆ ಆದರೆ ಹೆಚ್ಚಿನ ಬಾರಿ ನಾವು ಸಂಖ್ಯಾ ದತ್ತಾಂಶದ ಮೇಲೆ ಕೆಲಸ ಮಾಡುತ್ತೇವೆ ಆದ್ದರಿಂದ ನಾನು ಹೇಳಿದಂತೆ ಇದು ಸಂಖ್ಯಾತ್ಮಕ ದತ್ತಾಂಶವಾಗಿದೆ ಪರಿಮಾಣಾತ್ಮಕ ದತ್ತಾಂಶವು ಸಂಖ್ಯಾತ್ಮಕವಾಗಿದೆ ಸರಿ ಮಾಪಕಗಳ ಬಗ್ಗೆ ನಾವು ಹಲವು ಗಂಟೆಗಳ ಕಾಲ ಮಾತನಾಡಬಹುದು ನೀವು ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಅವೆಲ್ಲವನ್ನೂ ಸಾಧ್ಯವಾದಷ್ಟು ಉತ್ತಮ ಮಾರ್ಗದಲ್ಲಿ ಪರಿಹರಿಸಲು ನಾನು ಪ್ರಯತ್ನಿಸುತ್ತೇನೆ ಆದರೆ ನಾವು ಮತ್ತಷ್ಟು ವಿಷಯಗಳನ್ನು ಚರ್ಚಿಸಬೇಕಾಗಿದೆ ಮಾಪಕಗಳ ಬಗೆಗಿನ ಈ ಮಾಹಿತಿಯ ನಂತರ ಪ್ರತ್ಯೇಕ ಮತ್ತು ನಿರಂತರ ದತ್ತಾಂಶವಾಗಿರುವ ಎರಡು ಬಗೆಯ ಡೇಟಾವನ್ನು ಇನ್ನಷ್ಟು ಚರ್ಚಿಸಲು ನಾನು ಇಷ್ಟಪಡುತ್ತೇನೆ ಆದ್ದರಿಂದ ಈ ನಾಲ್ಕು ಬಗೆಯ ಮಾಪಕಗಳ ಬಗ್ಗೆ ಮೌಲ್ಯಗಳ ಕ್ರಮವನ್ನು ನಾವು ಯಾವ ರೀತಿಯ ಸಂಖ್ಯಾಶಾಸ್ತ್ರೀಯ ನಿಯತಾಂಕಗಳನ್ನು ಬಳಸಬಹುದು ಎಂಬುದನ್ನು ಆರ್ಡಿನಲ್ ಮಧ್ಯಂತರ ಮತ್ತು ಅನುಪಾತ ದತ್ತಾಂಶದಲ್ಲಿ ಕರೆಯಲಾಗುತ್ತದೆ ನೋಮಿನಲ್ ದತ್ತಾಂಶದಲ್ಲಿ ನಾವು ಯಾವುದೇ ಶ್ರೇಣಿಯನ್ನು ಹೊಂದಿಲ್ಲ ಆದರೆ ನಾವು ನಾಲ್ಕು ಘಟಕಗಳಿಗೆ ಫ್ರೀಕ್ವೆನ್ಸಿ ಡಿಸ್ಟ್ರಬ್ಯೂಶನ ಅನ್ನು ಹೊಂದಬಹುದು ಈ ಎಲ್ಲದಕ್ಕೂ N O I R ಗಾಗಿ ಆಗಬಹುದಾದ ಫ್ರೀಕ್ವೆನ್ಸಿ ಡಿಸ್ಟ್ರಬ್ಯೂಶನನ್ನು ನಾನು ಇಲ್ಲಿ ಇಡಬಹುದು ಸರಿ ಸಂಖ್ಯೆ 2 ನಾವು ಇಲ್ಲಿ ಯಾವ ರೀತಿಯ ಸಂಖ್ಯಾಶಾಸ್ತ್ರಗಳನ್ನು ಬಳಸಬಹುದು ನೋಮಿನಲ್ ಡೇಟಾಕ್ಕಾಗಿ ಮೋಡ್ ಗರಿಷ್ಠ ಮೌಲ್ಯವಾಗಿದೆ ಆದರೆ ನಾವು ಅವುಗಳನ್ನು ಹೋಲಿಸಲು ಸಾಧ್ಯವಿಲ್ಲದಿರುವುದರಿಂದ ಅದು ಮೀಡಿಯನ್ ಅಲ್ಲ ಸರಿ ನಾವು ಇಲ್ಲಿ ಮೋಡ್ ಹೊಂದಬಹುದು ಸರಿ ಮೋಡ್ ಇಲ್ಲಿ ಸಾಧ್ಯ ಎಂದು ನಾನು ಹೇಳಿದರೆ ಮೋಡ್ ಇಲ್ಲಿ ಮತ್ತು ಇಲ್ಲಿ ಸಾಧ್ಯ ಆದ್ದರಿಂದ ನಾನು ಅದನ್ನು ಇಲ್ಲಿ ಮೋಡ್ ಮೀಡಿಯನ್ ಮತ್ತು ಮೀನ್ ಎಂದು ಹೇಳುತ್ತೇನೆ ಆದ್ದರಿಂದ ಈ ಎಲ್ಲದರಲ್ಲೂ ಮೋಡ್ ಸಾಧ್ಯ ಮೀಡಿಯನ್ ಮಧ್ಯಮ ಮೌಲ್ಯವಾಗಿದೆ ನೋಮಿನಲ್ ದತ್ತಾಂಶದಲ್ಲಿ ನಾವು ಮೀಡಿಯನ್ ಹೊಂದಲು ಸಾಧ್ಯವಿಲ್ಲ ಆದರೆ ಆರ್ಡಿನಲ್ ಮಧ್ಯಂತರ ಮತ್ತು ಅನುಪಾತ ಮಾಪಕಗಳಲ್ಲಿ ನಾವು ಮೀಡಿಯನ್ ಮಧ್ಯಮ ಮೌಲ್ಯವನ್ನು ಕ್ರಮವಾಗಿ ಹೊಂದಬಹುದು ಮತ್ತು ನಾವು ಮಧ್ಯಮ ಮೌಲ್ಯವನ್ನು ಹೊಂದಬಹುದು ಆದರೆ ನಾವು ಆರ್ಡರನ್ನು ಒಟ್ಟುಗೂಡಿಸಿ ಸರಾಸರಿಯನ್ನು ತೆಗೆಯಲು ಸಾಧ್ಯವಿಲ್ಲ ಸರಾಸರಿ ಸಾಧ್ಯವಿಲ್ಲ ಆದ್ದರಿಂದ ನಾವು ಮೀಡಿಯನ್ ಅನ್ನು ಹೊಂದಬಹುದು ನಾನು ಮೀಡಿಯನ್ ಅನ್ನು ಇಲ್ಲಿ ಇಡುತ್ತೇನೆ ಮೀಡಿಯನ್ ಮೊದಲು ನಾನು Md ಮೀಡಿಯನ್ ಅನ್ನು ಹಾಕುತ್ತೇನೆ ಮತ್ತು ಸರಾಸರಿ ಅನ್ನು ಸಂಖ್ಯಾ ದತ್ತಾಂಶದಲ್ಲಿ ಮಾತ್ರ ಲೆಕ್ಕಹಾಕಬಹುದು ಆದ್ದರಿಂದ ಅನುಪಾತ ಸ್ಕೇಲ್ಗೆ ಅದು 20 ಅನ್ನು ಹೊಂದಿದ್ದರೆ ನಾವು ಗುಣಿಸಬಹುದು ಮತ್ತು ಭಾಗಿಸಬಹುದು ಆದರೆ ಹೌದು ನಾವು ಕೆಲವೊಮ್ಮೆ ಮಧ್ಯಂತರ ಡೇಟಾದಲ್ಲಿಯೂ ಸೇರಿಸಬಹುದು ಮತ್ತು ಕಳೆಯಬಹುದು ಆದರೆ ಗುಣಿಸುವುದು ಎಲ್ಲೂ ಸಾಧ್ಯವಿಲ್ಲ ಆದ್ದರಿಂದ ಇದು ಕೌಶಲ್ಯಗಳ ಮಾಪನದ ಬಗ್ಗೆ ಆಗಿತ್ತು ಆದ್ದರಿಂದ ಮುಂದೆ ನಾನು ಇಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳಲು ಇಷ್ಟಪಡುತ್ತೇನೆ ನಾನು ಉಪನ್ಯಾಸದ ಮುಂದಿನ ಭಾಗಕ್ಕೆ ಹೋಗುತ್ತೇನೆ ನಾವು ಪ್ರತ್ಯೇಕ ಮತ್ತು ನಿರಂತರ ದತ್ತಾಂಶಗಳ ಬಗ್ಗೆ ಚರ್ಚಿಸುತ್ತೇವೆ ಮತ್ತು ನಂತರ ನಾವು ಪ್ರೊಬ್ಯಾಬಿಲ್ಟಿ ಹಂಚಿಕೆಗಳಿಗೆ ಹೋಗುತ್ತೇವೆ ಈ ಉಪನ್ಯಾಸವನ್ನು ಹೆಚ್ಚುಗೊಳಿಸಲು ನಾನು ಇಷ್ಟಪಡುವುದಿಲ್ಲ ಆದ್ದರಿಂದ ಉಪನ್ಯಾಸದ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು